ಇಂದು ನಾವು ಶೇಷ ಯಾವುವು ಮತ್ತು ಶೇಷವನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂಬುದರ ಕುರಿತು ತಿಳಿಯೋಣ ಮತ್ತು ಈ ವಿಷಯದ ಪ್ರಮುಖ ಪ್ರಮೇಯವೆಂದರೆ ಹಲವಾರು ಸಂಕೀರ್ಣ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಲು ಅನ್ವಯಿಸುವ ಶೇಷದ ಪ್ರಮೇಯವಾಗಿದೆ ಇದು ಸಂಕೀರ್ಣ ಮತ್ತು ಅವಿಭಾಜ್ಯಗಳ ಮೌಲ್ಯಮಾಪನಗಳನ್ನು ಪರಿಹರಿಸುವ ಕೆಲವು ಭಾಗಗಳನ್ನು ಸಹ ಒಳಗೊಂಡಿದೆ ಇಲ್ಲಿ ಶೇಷದ ಬಗ್ಗೆ ತಿಳಿಯುವುದಾದರೆ f ತೆಗೆದುಕೊಂಡಾಗ zz0 ಅನ್ನು ಹೊರತುಪಡಿಸಿ ಎಲ್ಲಾ z ಗೆ ವಿಶ್ಲೇಷಣಾತ್ಮಕವಾದ ಫಂಕ್ಷನ್ f ನ ಪ್ರತ್ಯೇಕ ಸಿಂಗ್ಯುಲಾರ್ ಪಾಯಿಂಟ್ ಇದೆ ಆದ್ದರಿಂದ ಸಿಂಗ್ಯುಲಾರ್ ಪಾಯಿಂಟ್ ನ ಬಗ್ಗೆ ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಚರ್ಚಿಸಿದ್ದೇವೆ ಮತ್ತು ಲಾರೆಂಟ್ ಸರಣಿ ವಿಸ್ತರಣೆಯನ್ನು ನಿರ್ದಿಷ್ಟವಾಗಿ ವಿಸ್ತರಿಸಿದ್ದೇವೆ ಇದು ಶೇಷದ ಬಗ್ಗೆ ಚರ್ಚಿಸಲು ತುಂಬಾ ಉಪಯುಕ್ತವಾಗಿದೆ ಈ ಲಾರೆಂಟ್ ಸರಣಿಯ f ನ zz0ಆದಾಗ ಪೋಸಿಟಿವ್ ಪವರ್ ಮತ್ತು ನೆಗೆಟಿವ್ ಪವರ್ ಪದ ಸಿಗುವುದು ಹಾಗೆ ಇಲ್ಲಿbnಗುಣಾಂಕವಾಗಿದ್ದು ಅಂತಹ ಅವಿಬಾಜ್ಯ ದ ಸಹಾಯದಿಂದ ಲೆಕ್ಕಾಚಾರ ಮಾಡಬಹುದು ಇದನ್ನು ಲಾರೆಂಟ್ ಸರಣಿಯ ವಿಷಯದಲ್ಲಿ ಈಗಾಗಲೇ ಚರ್ಚಿಸಲಾಗಿದೆ ಇಲ್ಲಿ ಗುಣಾಂಕb1 1z z0 ಆಗಿದ್ದು ಇದನ್ನು ಶೇಷ ಎಂದು ಕರೆಯಲಾಗಿದೆ ಮತ್ತು ಇದರಲ್ಲಿನ ಬೇರೆ ಬೇರೆ ವಿಧಗಳು ಹಾಗೂ ಇದನ್ನು ಪರಿಹರಿಸುವ ರೀತಿಯನ್ನು ವಿವರವಾಗಿ ನೋಡೋಣ ಆದರೆ ಈ ಲಾರೆಂಟ್ ಸರಣಿಯ ವಿಸ್ತರಣೆಯಲ್ಲಿನ b1 1z z0ರ ಗುಣಾಂಕವನ್ನುzz0 ಹಂತದಲ್ಲಿ f ನ ಶೇಷ ಎಂದು ಕರೆಯಲಾಗುತ್ತದೆ ಮತ್ತು ಈz0ವು ಪ್ರತ್ಯೇಕಸಿಂಗ್ಯುಲಾರ್ ಪಾಯಿಂಟ್ ಎಂಬುದನ್ನು ನೆನಪಿಡಿ ಇಲ್ಲಿ b1 ನಿಖರವಾಗಿ ಅವಿಭಾಜ್ಯದಿಂದ ಸಿಗುವುದು ಅದು n1ಆದಾಗ 12πiCfzz z0 n1dz ಆಗುವುದು ಆದ್ದರಿಂದ n1 0 ಇಲ್ಲಿ ಯಾವುದೇ ಪದ ಇರುವುದಿಲ್ಲ ಇಲ್ಲಿ b112πiCfzdz ಆಗಿದ್ದು ಇದು ಸರಳವಾದ ಅವಿಭಾಜ್ಯವಾಗಿದೆ ಹಾಗಾಗಿ ಈ ಶೇಷವನ್ನು ಇಲ್ಲಿ ಚರ್ಚಿಸುತ್ತಿರುವುದಕ್ಕೆ ಇದೇ ನಿಖರವಾದ ಕಾರಣವಾಗಿದೆ Cfzdz2πib1ಇಲ್ಲಿ C ವಕ್ರರೇಖೆಯಾಗಿದ್ದು ಅದು ನಿಖರವಾಗಿ ಬಿಂದು z0 ಗೆ ಸೀಮಿತಗೊಂಡಿದೆ ಅನೇಕ ಸಂಕೀರ್ಣ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಲು ಸಂಕೀರ್ಣವಾಗಿದ್ದಾಗ ನಾವು Cfzdz2πib1ಈ ಸೂತ್ರದ ಸಹಾಯದಿಂದ ಮೌಲ್ಯವನ್ನು ಪಡೆಯಬಹುದು ಹೀಗೆ b1ಅನ್ನು ಪಡೆಯಬಹುದು ಲಾರೆಂಟ್ ಸರಣಿಯ ವಿಸ್ತರಣೆಯಲ್ಲಿ ಗುಣಾಂಕಗಳನ್ನು ಮೌಲ್ಯಮಾಪನ ಮಾಡಲು ನಾವು ಈ ಸೂತ್ರವನ್ನು ಬಳಸಲಿಲ್ಲ ಏಕೆಂದರೆ ಈ ಸಂಕೀರ್ಣ ಅವಿಭಾಜ್ಯಗಳ ಲೆಕ್ಕಾಚಾರವಾದ ಕಾರಣ ಇನ್ನೂ ಸಂಕೀರ್ಣವಾಗಬಹುದು ಆದ್ದರಿಂದ ಬೇರೆ ಕೆಲವು ವಿಧಾನಗಳಿಂದ ನಾವು ಲಾರೆಂಟ್ ಸರಣಿಯ ವಿಷಯದಲ್ಲಿ ಫಂಕ್ಷನ್ ನ್ನು ವಿಸ್ತರಿಸಿದ್ದೇವೆ ಒಮ್ಮೆ ವಿಸ್ತರಿಸಿದಾಗ b1 ನ್ನು ಪಡೆಯಬಹುದು ವಾಸ್ತವವಾಗಿ ಇದನ್ನುಅವಿಭಾಜ್ಯವಾಗಿ ಪಡೆಯಬಹುದು ಈ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಲು ವಿಧಾನವೆಂದರೆ ಲಾರೆಂಟ್ ಸರಣಿ ವಿಸ್ತರಣೆಯನ್ನು ಬಳಸಬಹುದು ಆಗ b1ನ್ನು ಪಡೆಯಬಹುದು ಆದರೆ ಶೇಷ b1 ಅನ್ನು ಮೌಲ್ಯಮಾಪನ ಮಾಡಲು ಇತರ ಮಾರ್ಗಗಳಿವೆ ಆದ್ದರಿಂದfನ ಈಗ ವಿಶ್ಲೇಷಣಾತ್ಮಕವಾದಸಿಂಗ್ಯುಲಾರ್ ಪಾಯಿಂಟ್ zz0ಬಿಂದುವಿನಲ್ಲಿ ಶೇಷವನ್ನು ಹೇಗೆ ಪಡೆಯುವುದು ಎಂದು ವಿವರವಾಗಿ ಚರ್ಚಿಸೋಣ ಹಾಗಾಗಿ ಶೇಷವನ್ನು ಹೇಗೆ ಲೆಕ್ಕ ಹಾಕುವುದು ಮೊದಲಿಗೆ ಇದನ್ನು ಚರ್ಚಿಸಿ ನಂತರ ಸೂತ್ರವನ್ನು ಬಳಸೋಣ zz0 ಕಳೆಯಬಹುದಾದ ಸಿಂಗ್ಯುಲಾರ್ ಪಾಯಿಂಟ್ಆಗಿದೆ ಲಾರೆಂಟ್ ಸರಣಿಯ ವಿಸ್ತರಣೆಯ ತತ್ವ ಭಾಗದಲ್ಲಿ ಯಾವುದೇ ಪದವಿಲ್ಲ ಮತ್ತು ಆ ಸಂದರ್ಭದಲ್ಲಿ z z0ವು ನೆಗೆಟಿವ್ ಪವರ್ ನ್ನು ಹೊಂದಿರುವುದಿಲ್ಲ ನೈಸರ್ಗಿಕವಾಗಿ ಈ b1ವು 0 ಆಗುತ್ತದೆ ಮತ್ತು ಇದರರ್ಥ ಶೇಷ 0 ಎಂದರೆ ಈ ಅವಿಭಾಜ್ಯ ವು ಕರ್ವ್ ಅವಿಭಾಜ್ಯ ಸ್ಪಷ್ಟವಾಗಿ ಹೇಳಬಹುದು ಕರ್ವ್ ಅನ್ನು ತೆಗೆದುಕೊಂಡಾಗ ಪಾಯಿಂಟ್ z0 ಅನ್ನು ಒಳಗೊಂಡಿದೆ ಇದು 0 ಆಗಿದ್ದು ಇದನ್ನುಕೌಚಿ ಅವಿಭಾಜ್ಯ ಪ್ರಮೇಯ ಎನ್ನಲಾಗಿದೆ ಇಲ್ಲಿ ಸಿಂಗ್ಯುಲಾರ್ ಪಾಯಿಂಟ್ ನ್ನುತೆಗೆದಾಗ ಈ ಫಲಿತಾಂಶ ಸಿಗುವುದು ಇದು ಗಮನಿಸಬೇಕಾದ ಪ್ರಮುಖ ಅಂಶವಾಗಿದೆ ಎರಡನೆಯದು ಈ ಬಿಂದು zz0 ಇದು ಸಿಂಪಲ್ ಪೋಲ್ ಆಗಿದ್ದರೆ ಶೇಷವನ್ನು ಹೇಗೆ ಪಡೆಯುವುದು ಎಂಬುದರ ಬಗ್ಗೆ ಇದನ್ನು ವಿಸ್ತರಣೆಯ ಸಹಾಯದಿಂದ ಪಡೆಯಬಹುದು ಆದರೆ ಈ ಶೇಷಗಳನ್ನು ನಾವು ಸುಲಭವಾಗಿ ಪಡೆಯುವ ಇತರ ಕೆಲವು ಮಾರ್ಗಗಳು ಇವೆ ಹಾಗಾದರೆ ಸಿಂಪಲ್ ಪೋಲ್ ನ್ನು ಹೊಂದಿದ್ದರೆ ಶೇಷವನ್ನು ಹೇಗೆ ಪಡೆಯುವುದು ಎಂದರೆ ಆ ಸಂದರ್ಭದಲ್ಲಿ ಇದು ವಿಸ್ತರಣೆಯ ವಿಧಾನ ಅನುಸರಿಸಬಹುದು ಲಾರೆಂಟ್ ಸರಣಿವಿಸ್ತರಣೆಯು ನಾವು ಮೊದಲು ಚರ್ಚಿಸಿದ್ದೇವೆ ಸಿಂಪಲ್ ಪೋಲ್ ಇದ್ದಾಗ ಲಾರೆಂಟ್ ಸರಣಿ ವಿಸ್ತರಣೆಯಲ್ಲಿಕೇವಲ ಒಂದೇ ಪದವಿರುವುದು ಅದು b1z z0 ಆಗಿದ್ದು b1ನ್ನು ಕಂಡುಹಿಡಿಯಬೇಕು ಲಿಮಿಟ್ ನ limitಸಹಾಯದಿಂದ ಮಾಡುವುದಾದರೆ ಇದು ಸುಲಭ ಏಕೆಂದರೆz z0ನಿಂದ ಇಲ್ಲಿ ಗುಣಿಸಿದಾಗ n0anz z0n ಆಗುವುದು ಆದ್ದರಿಂದ ಲಿಮಿಟ್ ನ್ನು ತೆಗೆದುಕೊಂಡಾಗ ಎಲ್ಲವೂ 0 ಆಗುವುದು ಹಾಗಾಗಿ ಲಿಮಿಟ್ ನೇರವಾಗಿ b1 ಅನ್ನು ನೀಡುತ್ತದೆ ಈ b1 ಅನ್ನು ಪಡೆಯಲು z z0 ನಿಂದ ಗುಣಿಸಿ ಮತ್ತು ನಂತರ ಲಿಮಿಟ್ ನ್ನು ತೆಗೆದುಕೊಳ್ಳಬೇಕು f ಅನ್ನು ಲಾರೆಂಟ್ ಸರಣಿಗೆ ವಿಸ್ತರಿಸದೆ b1 ಅನ್ನು ಸುಲಭವಾಗಿ ಪಡೆಯಬಹುದು ಇದು ಸಿಂಪಲ್ ಪೋಲ್ ಆಗಿದ್ದರೆ z z0ನಿಂದ fಗೆ ಗುಣಿಸಿ ಮತ್ತೆ ಲಿಮಿಟ್ ನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಸಿಗುವ ಸಂಖ್ಯೆಯೇ ಶೇಷವಾಗಿರುತ್ತದೆ ಈಗ m ನ ಪೋಲ್ ನ್ನು ಹೊಂದಿದ್ದರೆ ಇದರರ್ಥ ಲಾರೆಂಟ್ ಸರಣಿಯ ವಿಸ್ತರಣೆಯಲ್ಲಿನ ಮೊದಲ m ಟರ್ಮ್ ಗಳು b1 b2 b3 ಮತ್ತು bm ನೊಂದಿಗೆ ಇರುತ್ತದೆ ಈ ಸಂದರ್ಭದಲ್ಲಿ ಶೇಷಗಳನ್ನುಹಾಗೂ b1 ಹೇಗೆ ಪಡೆಯುವುದು ಎಂಬುದನ್ನುಕಂಡುಹಿಡಿಯಬೇಕು ಮತ್ತೊಮ್ಮೆ ಲಿಮಿಟ್ ವಿಧಾನವು ಸಹಾಯ ಮಾಡುತ್ತದೆ ಎರಡೂ ಬದಿಗಳನ್ನುz z0m ನೊಂದಿಗೆ ಗುಣಿಸಿದರೆ n0anz z0mnb1z z0m 1b2z z0m 2bm ಈ ಅಭಿವ್ಯಕ್ತಿಯನ್ನು ಪಡೆಯುತ್ತೇವೆ ಮತ್ತು ಇದನ್ನು m 1ಬಾರಿ ವ್ಯತ್ಯಾಸ ಮಾಡಿದಾಗ ಎಲ್ಲಾ ಟರ್ಮ್ ಗಳು ಕಣ್ಮರೆಯಾಗುತ್ತವೆ m 1 b1ಟರ್ಮ್ ಮಾತ್ರ ಉಳಿಯುವುದು ಇತರ ಎಲ್ಲಾ ಟರ್ಮ್ ಗಳು 0 ಆಗಿರುತ್ತವೆ ಇಲ್ಲಿmnನಿಂದಾಗಿ m 1 b1ರೀತಿ ಸಿಗುವುದು m 1ನಿಂದ ಹೆಚ್ಚಾಗಿರುವುದು ಇಲ್ಲಿ z z0ನ ಪವರ್ ಸಿಗುವುದು ಆದರೆ ಲಿಮಿಟ್ ನ್ನು ತೆಗೆದುಕೊಂಡಾಗ 0 ಆಗಿದ್ದು ಕೇವಲb1ನ್ನು ಪಡೆಯುತ್ತೇವೆ ಈ b1 ಅನ್ನು ಈಗ ಹೇಗೆ ಪಡೆಯುವುದು ಎಂದು ಇಲ್ಲಿ ನೋಡುವುದಾದರೆ ಈಗಾಗಲೇ ಗುಣಿಸಿ m 1 ನಿಂದ ವ್ಯತ್ಯಾಸ ಮಾಡಿ ನಂತರ ಲಿಮಿಟ್ ನ್ನು ತೆಗೆದುಕೊಂಡರೆ ನಿಖರವಾಗಿb1ಅನ್ನು ಪಡೆಯಬಹುದು ಮತ್ತು ಇಲ್ಲಿb1 1m 1 z→z0dm 1dzm 1z z0mfz ನೇರವಾಗಿ ಇದು mನ ಪೋಲ್ ಆಗಿದೆ ಈಗ ಲಾರೆಂಟ್ ಸರಣಿ ವಿಸ್ತರಣೆಯನ್ನು ಮೂಲಭೂತವಾಗಿಬಳಸಿದ ಕಾರಣ ಶೇಷವು ಸಿಂಗ್ಯುಲಾರ್ ಪಾಯಿಂಟ್ ನಲ್ಲಿ ದೊರೆಯುವುದು ಈಗ ಪ್ರಮುಖ ಶೇಷ ಪ್ರಮೇಯಕ್ಕೆ ನೋಡೋಣ Cfzdz2πib1 ಎಂದು ಚರ್ಚಿಸಿದ್ದೇವೆ f ಏಕ ಮೌಲ್ಯಯುತವಾಗಿದೆಮತ್ತು ಒಳಗೆ ವಿಶ್ಲೇಶ್ಮಾತ್ಮಕವಾಗಿದೆ ಮತ್ತು ಸರಳವಾದ ಮುಚ್ಚಿದ ಕರ್ವ್ C ನಲ್ಲಿ ಈ ಪ್ರತ್ಯೇಕವಾದ ಏಕತ್ವ zz0 ಹೊರತುಪಡಿಸಿ ನಾವು ಚರ್ಚಿಸಿದ್ದೇವೆ ಆ ಸಂದರ್ಭದಲ್ಲಿ ಅವಿಭಾಜ್ಯವು 2πib1ಆಗಿದೆ ಸರಳ ಮುಚ್ಚಿದ ಕರ್ವ್ C ಒಳಗೆ ನಾವು ಕೇವಲ ಒಂದು ಪ್ರತ್ಯೇಕವಾದ ಏಕತ್ವ ಬಿಂದುವನ್ನು ಹೊಂದಿರುವಾಗ ಇದು ಪರಿಸ್ಥಿತಿ ಇದನ್ನು ಸಾಮಾನ್ಯವಾಗಿಸಬಹುದು ಹಾಗೂ ಇದು ನಿಖರವಾಗಿ ಉಳಿಕೆ ಪ್ರಮೇಯವಾಗಿದೆ ಆದರೆ ಇದನ್ನು ಸಾಮಾನ್ಯೀಕರಸಿದಾಗ fಏಕ ಮೌಲ್ಯದ್ದಾಗಿದೆ ನಾನ್ ಸಿಂಪುಲ್ ಕ್ಲೋಸ್ ಕರ್ವ್ C ಮತ್ತು ಪ್ರತ್ಯೇಕ ಸಿಂಗ್ಯುಲಾರಿಟಿಗಳ ಒಳಗೆ ವಿಶ್ಲೇಷಣಾತ್ಮಕವಾಗಿದೆ ಈ ಪ್ರತ್ಯೇಕ ಸಿಂಗ್ಯುಲಾರಿಟಿಗಳು z1z2zrಆಗಿವೆ ಒಂದು ಸಿಂಗ್ಯುಲಾರಿಟಿ z0 ಬದಲಿಗೆ r ಸಿಂಗ್ಯುಲಾರಿಟಿಯನ್ನು C ಒಳಗೆ ಹೊಂದಿದೆ ಆ ಸಂದರ್ಭದಲ್ಲಿ ಫಲಿತಾಂಶವು ಕೇವಲ 2πi ಮತ್ತು ಇದು ಪ್ರತ್ಯೇಕ ಸಿಂಗ್ಯುಲಾರಿಟಿಗಳಲ್ಲಿ ಶೇಷದ ಮೊತ್ತವಾಗಿರುತ್ತದೆ ಆದ್ದರಿಂದ r ಸಿಂಗ್ಯುಲಾರಿಟಿಗಳಿವೆ ಎಂದರೆ r ಶೇಷಗಳನ್ನು ಪಡೆಯಬೇಕು ಮತ್ತು ನಂತರ ಇಲ್ಲಿ ಶೇಷಗಳನ್ನು 2πiಯಿಂದ ಗುಣಿಸಬೇಕು ಮತ್ತು ಅದು ಈ ವಕ್ರರೇಖೆಯ ಅವಿಭಾಜ್ಯ ಮೌಲ್ಯವಾಗಿರುತ್ತದೆ ಮತ್ತು ಎಲ್ಲಾ ಸಿಂಗ್ಯುಲಾರಿಟಿಗಳನ್ನು ಮುಚ್ಚುತ್ತದೆ ಆದ್ದರಿಂದ Cfzdz2πik1nReszzkf ಆಗಿದ್ದುಈ ಅವಿಭಾಜ್ಯದ ಮೌಲ್ಯವನ್ನು ಶೇಷ ಪ್ರಮೇಯ ಬಳಸಿಕೊಂಡು ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದು ಹಾಗಾದರೆ f ಫಂಕ್ಷನ್ r ಸಿಂಗ್ಯುಲಾರಿಟಿಗಳನ್ನು ಒಳಗೊಂಡಿರುತ್ತದೆ ಮತ್ತು ಪ್ರತಿಯೊಂದು ಸಿಂಗ್ಯುಲಾರಿಟಿಗೆ ಕರ್ವ್ C1 ಇದ್ದು ಇವುಗಳು ಪ್ರತ್ಯೇಕವಾದ ಸಿಂಗ್ಯುಲಾರಿಟಿಗಳಾಗಿವೆ ಇದನ್ನು ಇತರ ವೃತ್ತಗಳಿಂದ ಸುತ್ತುವರಿಯಬಹುದು ಅದು ಮತ್ತಷ್ಟು ಸಿಂಗ್ಯುಲಾರಿಟಿಗಳನ್ನು ಹೊಂದಿರುವುದಿಲ್ಲ ಆದ್ದರಿಂದ ಇವುಗಳು ಈ ಎಲ್ಲ ಸಿಂಗ್ಯುಲಾರಿಟಿಗಳನ್ನು ಒಳಗೊಳ್ಳುವ ವೃತ್ತಗಳಾಗಿವೆ ಮತ್ತು ಪ್ರತಿ ವೃತ್ತದಲ್ಲಿ ಕೇವಲ ಸಿಂಗ್ಯುಲಾರಿಟಿಯನ್ನು ಹೊಂದಿರುತ್ತವೆ ಮತ್ತು ನಂತರ ಕೌಚಿ ಪ್ರಮೇಯವು C f ನ ಮೇಲಿನ ಈ ಅವಿಭಾಜ್ಯವು ಎಲ್ಲಾ ಮೊತ್ತದ ಅವಿಭಾಜ್ಯವಾಗಿದೆ ಎಂದು ನಿಮಗೆ ನೆನಪಿದ್ದರೆ ಈ ವಲಯಗಳು

CfzdzC1fzdzC2fzdzCnfzdz2πik1nReszzkf ಇದು ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಲು ಸಹಾಯಕವಾಗುವ ಶೇಷ ಪ್ರಮೇಯವಾಗಿದೆ ಇಲ್ಲಿರುವ ಒಂದು ತೊಂದರೆ ಎಂದರೆ ಈ ಶೇಷಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ಮೌಲ್ಯಮಾಪನ ಮಾಡಬೇಕಾಗುವುದು ಆದ್ದರಿಂದ ಈಗ ಅವಿಭಾಜ್ಯಗಳ ಮೌಲ್ಯಮಾಪನ ಭಾಗವನ್ನು ನೋಡಬಹುದು ಉದಾಹರಣೆಗೆ ನಾವುCez 1zz 1z i2dzಅನ್ನು ಮೌಲ್ಯಮಾಪನ ಮಾಡಲು ಬಯಸುತ್ತೇವೆ ಇಲ್ಲಿ C ಯು z2 ಎಂದು ಸ್ಪಷ್ಟವಾಗಿ ಕಾಣಬಹುದು ಮತ್ತು ಸಿಂಗ್ಯುಲಾರಿಟಿ ಪಾಯಿಂಟ್ z 0 ಇಲ್ಲಿ ನಮಗೆ 1 ಮತ್ತು i ಸಿಗುತ್ತದೆ ಆದ್ದರಿಂದ ಈ ಫಂಕ್ಷನ್ ನ ಮೂರು ಸಿಂಗ್ಯುಲಾರ ಪಾಯಿಂಟ್ ಗಳೆಂದರೆ 0 1 ಮತ್ತು i z2 ವೃತ್ತವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲ ಸಿಂಗುಲಾರ್ ಪಾಯಿಂಟ್ ಗಳು ವೃತ್ತಗಳ ಒಳಗೆ ಇರುತ್ತವೆ ಇಲ್ಲಿ ಶೇಷ ಪ್ರಮೇಯವನ್ನು ಅನ್ವಯಿಸಿದಾಗ ಈ ಎಲ್ಲಾ ಮೂರು ಹಂತಗಳಲ್ಲಿ ಶೇಷಗಳನ್ನು ಲೆಕ್ಕ ಹಾಕಬೇಕು ಏಕೆಂದರೆ ಎಲ್ಲವೂ ವೃತ್ತದ ಒಳಗೆ ಇವೆ ಇದನ್ನು ವರ್ಗೀಕರಿಸಿದಾಗ ಮೊದಲು z→0⁡ez 1zz 1z i2 ಆಗುವುದು ಇದು 00ನಮೂನೆಯಲ್ಲಿರುವುದು ಏಕೆಂದರೆ e0 10ಮತ್ತು ಹಾಗಾಗಿ00ನಮೂನೆಯಲ್ಲಿರುವುದರಿಂದ ನಾವು L ಹಾಸ್ಪಿಟಲ್ ನ LHospital ನಿಯಮವನ್ನು ಪಾಲಿಸಬೇಕು ಈಗ ಅಂಶವನ್ನು ದಿಫ್ಫೆರೆಂಶಿಯಟ್ಮಾಡಿದಾಗ z ಸಿಗುವುದು ಮತ್ತು ಛೇದದಿಂದ ಉತ್ಪನ್ನ ನಿಯಮವನ್ನು ದಿಫ್ಫೆರೆಂಶಿಯಟ್ ಮಾಡಿದಾಗಲೂ ಇದೇ ಅನ್ವಯಿಸುವುದು ಆದ್ದರಿಂದ z ನ್ನು ದಿಫ್ಫೆರೆಂಶಿಯಟ್ ಮಾಡಿದಾಗ z 1z i2zz i22zz 1 ಇದು ಛೇದವಾಗಿರುವುದು ಇಲ್ಲಿ ಲಿಮಿಟ್ಅನ್ವಯಿಸಿದರೆ 1 1 11 ಇಲ್ಲಿ ಲಿಮಿಟ್1 ಆಗಿದ್ದು ಅದು ಲಿಮಿಟ್ z ಗೆ 0 ಆಗುವುದು ಇದರ ಮೌಲ್ಯ 1 ಅಂದರೆ ಇದರರ್ಥ ಕಳೆಯಬಹುದಾದ ಸಿಂಗ್ಯುಲಾರಿಟಿ z 0 ಇಲ್ಲಿಯೂ z 1ಆಗಿದ್ದುಎ L ಹಾಸ್ಪಿಟಲ್ ನ LHospital ಅನ್ವಯವಾಗುತ್ತಿತ್ತು ಮತ್ತು ಇದರ ಪರಿಣಾಮವಾಗಿ ಅಂತಿಮವಾಗಿ ಮೌಲ್ಯ 1 ನ್ನು ಪಡೆದುಕೊಂಡೆವು ಆದರೆ ಇದು z ವು 1 ಕ್ಕೆ ಬಂದಾಗ ಆಗುವುದಿಲ್ಲ ಈಗz 1ಅನ್ನು ಪರಿಗಣಿಸುವುದಾದರೆ z→1z 1fzz→1ez 1zz i2e 11 i2e 1i2 ಹಾಗಾಗಿ z 1ಸಿಂಪಲ್ ಪೋಲ್ ಆಗಿದೆ ಎಂಬುದು ಸ್ಪಷ್ಟವಾಗುತ್ತದೆ ಆದ್ದರಿಂದ ಈ ಇನ್ನೊಂದು ಸಿಂಗ್ಯುಲಾರಿಟಿ ಯನ್ನು ಸಿಂಪಲ್ ಪೋಲ್ ಎಂದು ವರ್ಗೀಕರಿಸಲಾಗಿದೆ zi ಕುರಿತು ಹೇಳುವುದಾದರೆ ಈ ಸಂದರ್ಭದಲ್ಲಿ 2ಗುಣಿಸಿ ನಂತರ ಲಿಮಿಟ್ ನ್ನು ಪರಿಶೀಲಿಸಬೇಕು ಇದು ಪೋಲ್ ನ ಆದೇಶ 2 ಆಗಿರುವುದು ಎಲ್ಲಾ ವರ್ಗೀಕರಣವನ್ನು ಇಲ್ಲಿ ಮಾಡಲಾಗುತ್ತದೆ z0 ಕಳೆಯಬಹುದಾದ ಸಿಂಗ್ಯುಲಾರಿಟಿ z 1 ಸಿಂಪಲ್ ಪೋಲ್ ಮತ್ತು z i ಸಿಂಪಲ್ ಪೋಲ್ ನ ಆದೇಶ 2 ಈಗ ಪ್ರತಿಯೊಂದಕ್ಕೂ ಶೇಷವನ್ನು ಮೌಲ್ಯಮಾಪನ ಮಾಡಬೇಕು ಮೊದಲ ಪ್ರಕರಣದಲ್ಲಿ ಇದು ಕಳೆಯಬಹುದಾದ ಸಿಂಗ್ಯುಲಾರಿಟಿಯಾಗಿರುವುದರಿಂದ ಶೇಷ 0 ಆಗಿದೆ ಆದ್ದರಿಂದ ಕಳೆಯಬಹುದಾದ ಸಿಂಗ್ಯುಲಾರಿಟಿಗೆ ಲಾರೆಂಟ್ ಸರಣಿಯಲ್ಲಿ ಋಣಾತ್ಮಕ ಶಕ್ತಿಯನ್ನು ಹೊಂದಿರುವ ಯಾವುದೇ ಪದವಿರುವುದಿಲ್ಲ ಮತ್ತು ಹಾಗಾಗಿ ಶೇಷವು 0 ಆಗಿರುತ್ತದೆ ಮತ್ತು ಶೇಷ z 1 ನಾವು ಲೆಕ್ಕಾಚಾರ ಮಾಡಿದರೆ ಸಿಂಪಲ್ ಪೋಲ್ ಇದ್ದು ಮೂಲಭೂತವಾಗಿ ಲಿಮಿಟ್ ನ್ನು limit ಪಡೆಯಬೇಕು z→1z 1fze 1i2 ಈ ರೀತಿಯಾಗುವುದು z i ಆದೇಶ 2 ರ ಪೋಲ್ ಆಗಿದೆ ಎಂದು ತಿಳಿದಿದೆ ಮತ್ತು ನಂತರ ddz z i2fzನ್ನು ದಿಫ್ಫೆರೆಂಶಿಯಟ್ಮಾಡಿದಾಗ z i2 ವ್ಯುತ್ಪನ್ನ ದೊರಕುವುದು

ddz ez 1zz 1 ಈ ಸಂದರ್ಭದಲ್ಲಿ z i ಇಲ್ಲಿ ಅಂಶದ ನಿಯಮವು ಅನ್ವಯವಾಗುತ್ತದೆ ಆದ್ದರಿಂದddz ez 1zz 1zez z2z 12 ಕ್ವಾಶಂಟ್ ರೂಲ್ ಪ್ರಕಾರಲಿಮಿಟ್ ನ್ನು ಸಬ್ಸ್ಟ್ಯೂಟ್ ಮಾಡಿ ಸರಳಿಕರಿಸಿದಾಗ z i ಪಡೆಯಬಹುದು ಅದು iei i 12 ಮತ್ತೂ ಸರಳೀಕರಿಸಿದಾಗ 12 3ei2iಸಿಗುವುದು ಇದು z i ನಲ್ಲಿ ಶೇಷವಾಗಿದೆ ಈಗ ಮೂರು ಶೇಷಗಳಿವೆ ಒಂದು 0 ಇನ್ನೊಂದು e 1i2 ಮೂರನೆಯದು 12 3ei2i ಅವಿಬಾಜ್ಯ ಮೌಲ್ಯವನ್ನು ಪಡೆಯಲು ಅವಿಭಾಜ್ಯIಯು 2πi ಮತ್ತು ಎಲ್ಲಾ ಶೇಷಗಳ ಮೊತ್ತವಾಗಿರುತ್ತದೆ ಅದು2πi0e 1i212 3ei2i ಮತ್ತು ಇದನ್ನೇ ಸ್ವಲ್ಪ ಹೆಚ್ಚು ಸರಳಗೊಳಿಸಿಅವಿಭಾಜ್ಯ ಮೌಲ್ಯವನ್ನು ಪಡೆಯಬಹುದು ಆದ್ದರಿಂದ ಉಳಿಕೆಗಳ ಮೌಲ್ಯಮಾಪನಕ್ಕೆ ಈ ಶೇಷಗಳು ಪ್ರಮುಖ ಪಾತ್ರವಹಿಸುತ್ತವೆ ಎಂದು ನಾವು ನೋಡಿದ ಅಪ್ಲಿಕೇಶನ್ಗಳಲ್ಲಿ ಇದೂ ಒಂದು ಇದು ಶೇಷವನ್ನು ಬಳಸದೆ ಇದ್ದಾರೆ ಸ್ವಲ್ಪ ಸಂಕೀರ್ಣವಾಗಬಹುದು ಈ ಉಪನ್ಯಾಸದಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ ICzcosh πz z413z236dz ಈ ಫಂಕ್ಷನ್ ನಲ್ಲಿ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಬಹುದು ಮತ್ತೊಮ್ಮೆ ಸಿಂಗ್ಯುಲಾರ್ ಪಾಯಿಂಟ್ ಗಳು ಯಾವುವು ಎಂದು ಹುಡುಕಬೇಕು ಅವುಗಳನ್ನು ವರ್ಗೀಕರಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಶೇಷ ಮತ್ತು ನಂತರ ಶೇಷ ಪ್ರಮೇಯವನ್ನು ಪಡೆಯಬೇಕು ಆದ್ದರಿಂದ ಈ ಎಲ್ಲಾ ಅಂಶಗಳನ್ನು ಮತ್ತೊಮ್ಮೆ ಬಳಸಬೇಕು ಸಿಂಗ್ಯುಲಾರಿಟಿಯನ್ನುsingularities ನೋಡುವುದಾದರೆ z2 ಕ್ವಡ್ರಾಟಿಕ್ ಸಮೀಕರಣವಾಗಿದ್ದುಅದನ್ನುz2 4 z2 9ಈ ರೀತಿ ಪರಿಹರಿಸಬಹುದು ಮತ್ತು ಇವುಗಳು z2ನಿಂದ ಸಿಗುವ ಎರಡು ಸಮೀಕರಣಗಳು ಆದ್ದರಿಂದ z±2iಮತ್ತು z±3i ಇವುಗಳು ಬಹುಪದದ ಸೊನ್ನೆಗಳಾಗಿದ್ದು ಛೇದದಲ್ಲಿ ಕಾಣಿಸಿಕೊಳ್ಳುತ್ತಿದೆ ಆದ್ದರಿಂದ ಈ ಎಲ್ಲಾ ಅಂಶಗಳು ಇಂಟಿಗ್ರೇಟ್ಗೆ ಸಿಂಗ್ಯುಲಾರ್ ಪಾಯಿಂಟ್ ಗಳಾಗಿವೆ ಇಲ್ಲಿರುವ ಸಿಂಗ್ಯುಲಾರಿಟಿಗಳಂದರೆ z2i 2i3i 3i ಇವು ನಾಲ್ಕು ಸಿಂಗ್ಯುಲಾರಿಟಿಗಳು ಮತ್ತು ಪ್ರತಿಯೊಂದಕ್ಕೂ ಶೇಷವನ್ನು ಮೌಲ್ಯಮಾಪನ ಮಾಡಬೇಕು ಈ ಎಲ್ಲ ಸಿಂಗ್ಯುಲಾರಿಟಿಗಳು ಮತ್ತೆ zπ ಎಕೆಂದರೆ π3ಒಳಗೆ ಬರುತ್ತಿರುವುದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಏಕೆಂದರೆ π 3 ಅದು 2 ಅಥವಾ 3 ವರೆಗೆ ಕಾಣಬಹುದು ಈ ಎಲ್ಲಾ ಸಿಂಗ್ಯುಲಾರಿಟಿಗಳು ತ್ರಿಜ್ಯದ ವೃತ್ತದೊಳಗೆ ಇವೆ ಮತ್ತು ಈಗ ಪ್ರತಿಯೊಂದು ಫಂಕ್ಷನ್ ನ ನ್ನು ಪರಿಶೀಲಿಸಬೇಕಾಗಿಲ್ಲ ಏಕೆಂದರೆ ಫಂಕ್ಷನ್ zcosh πz z2iz3i ಆದ್ದರಿಂದ ಅವುಗಳಲ್ಲಿ ಪ್ರತಿಯೊಂದೂ z 2i ಅಥವಾ z 2i ಅಥವಾ z 3i ಅಥವಾ z 3i ಆಗಿರಲಿ ಈ ಎಲ್ಲಾ ಬಿಂದುಗಳು ಸಿಂಪುಲ್ ಪೋಲ್ ಗಳಾಗಿವೆ ಏಕೆಂದರೆ ಯಿಂದ ಈ fಗೆ ಗುಣಿಸಿನಂತರ ಲಿಮಿಟ್ ನ್ನು ತೆಗೆದುಕೊಳ್ಳಬೇಕು ಅಂತೆಯೇ z2iಗೂ ಹೀಗೆ ಮಾಡಬೇಕು ಹಾಗಾಗಿ ಇವೆಲ್ಲವೂ ಸಿಂಪಲ್ ಪೋಲ್ ಗಳಾಗಿವೆ ಈಗ ನಾವು ಶೇಷವನ್ನು ಪಡೆಯಲು ಬಯಸಿದರೆ ಈ f ಗಾಗಿ z 2i ಇಲ್ಲಿ z 2i ನಿಂದ ಗುಣಿಸಬೇಕು ಮತ್ತು ನಂತರ f ಈ z 2i ಗೆ ಲಿಮಿಟ್ ನ್ನು ಹಾಕಿದ ನಂತರ ಈ ಕೆಳಗಿನ ಫಲಿತಾಂಶ ಸಿಗುವುದು ಆದ್ದರಿಂದ 2πi e2πie 2πi2cos2π1 ಹಾಗಾಗಿ 2icosh π2i 4i i5i ಅಂತಿಮವಾಗಿ 110 ಪಡೆಯುತ್ತಿದ್ದೇವೆ ಆದ್ದರಿಂದ ಈ z2i ನಲ್ಲಿರುವ ಶೇಷ 110ಮತ್ತು z 2i ನಲ್ಲಿ ಶೇಷವನ್ನು ಲೆಕ್ಕ ಹಾಕಿದರೆ ಅದು 110ಸಿಗುವುದು ಮತ್ತೆ ಲೆಕ್ಕಾಚಾರ ಮಾಡಿದರೆ z 3i ಅಥವಾ z 3i ಅವೆರಡೂ ಕೂಡ 110 ಕ್ಕೆ ಸಮನಾಗಿರುತ್ತದೆ ಈ ಎಲ್ಲಾ ಸಿಂಪಲ್ ಪೋಲ್ ಗಳಲ್ಲಿ ಈ ಎಲ್ಲಾ ಶೇಷಗಳ ಮೌಲ್ಯ 110 ಈಗ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಲು 2πiಗೆ ಎಲ್ಲಾ ಶೇಷಗಳ ಮೊತ್ತದಿಂದ ಗುಣಿಸಬೇಕುಅದು 2πi110110110110 ಈ ಅವಿಭಾಜ್ಯದ ಅಂತಿಮ ಮೌಲ್ಯ 4πi5 ಈಗ ಇನ್ನೊಂದು ಉದಾಹರಣೆ ಇಲ್ಲಿ fzz1z4 2z3ಅನ್ನು ನೋಡುವುದಾದರೆ ಮತ್ತು ವೃತ್ತವುz12ಆಗಿದೆ ಇಲ್ಲಿ ಅರ್ಧ ತ್ರಿಜ್ಯದ ವೃತ್ತ ಸಿಂಗ್ಯುಲಾರಿಟಿಯ ಬಗ್ಗೆ ನೋಡಿದರೆ z3 ಇದೆ ಆದ್ದರಿಂದ z 2 ಮತ್ತು z 0 ಕೂಡ ಸಿಂಗ್ಯುಲಾರಿಟಿಯಾಗಿದೆ ಈಗ z12 ಆಗಿದೆ ಆದ್ದರಿಂದ ಅವುಗಳಲ್ಲಿ ಒಂದು ವೃತ್ತದ ಹೊರಗಿದೆ ಶೇಷದ ಪ್ರಮೇಯದಲ್ಲಿ z 2 ರಲ್ಲಿ ಶೇಷವನ್ನು ಲೆಕ್ಕ ಹಾಕಬೇಕಾಗಿಲ್ಲ z 0 ನಲ್ಲಿ ಮಾತ್ರ ಶೇಷವನ್ನು ಲೆಕ್ಕ ಹಾಕಬೇಕು z0 ಇರುವಾಗ ಫಂಕ್ಷನ್ fzz1z4 2z3

ಆದ್ದರಿಂದ ಇಲ್ಲಿ z→0z3fz ನ್ನು ಪರಿಶೀಲಿಸಬೇಕಾದದ್ದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಆದ್ದರಿಂದ ಈಗ ಲಿಮಿಟ್ ಅಸ್ತಿತ್ವದಲ್ಲಿದ್ದರೆ ಅದು ಆದೇಶ 3 ರ ಪೋಲ್ ಆಗಿರುವುದು ಮತ್ತು ನಿಸ್ಸಂಶಯವಾಗಿ 12 ನೇರವಾಗಿ ಸಿಗುತ್ತದೆ ಇದು ಆದೇಶ 3 ರ ಪೋಲ್ ಆಗಿದೆ ನಂತರ ಈ ಪೋಲ್ ನ ಶೇಷವನ್ನುಆದೇಶ 3 ಎಂದು ಲೆಕ್ಕ ಹಾಕಬೇಕು ಆದ್ದರಿಂದ z 0 ದಲ್ಲಿ ಈ f ಫಂಕ್ಷನ್ ನ ಶೇಷವು ಈ ರೀತಿ ಇರುತ್ತದೆ13 1 z→0d2dz2z3f⁡ ಆದ್ದರಿಂದ ಇಲ್ಲಿ 12z→0d2dz2z1z 2 ಈ ಎರಡನೇ ಉತ್ಪನ್ನವುz1z 2 ಗಾಗಿfಅನ್ನು z3 ಗೆ ಗುಣಿಸಿದಾಗ ಸಿಗುವ ಭಾಗವಾಗಿದೆ z3ರದ್ದುಗೊಳ್ಳುತ್ತದೆ ಮತ್ತು ಕೇವಲ ಫಂಕ್ಷನ್ ಗಳಿಗಾಗಿ ಡಬಲ್ ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮೊದಲ ವ್ಯುತ್ಪನ್ನವನ್ನು ಇಲ್ಲಿ ನೀಡಲಾಗಿದೆ ನಂತರ ಮತ್ತೊಮ್ಮೆ ಇದನ್ನು ಸರಳಗೊಳಿಸಬೇಕು ಮತ್ತು ಉತ್ಪನ್ನವನ್ನು ಮತ್ತೊಮ್ಮೆ ತೆಗೆದುಕೊಳ್ಳಬೇಕು ಮತ್ತು ಅಂತಿಮವಾಗಿ ಲಿಮಿಟ್ ನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಇದು 38ಆಗಿ ಶೇಷ z 0 ಆಗುವುದು ಈ ಅವಿಭಾಜ್ಯದ ಮೌಲ್ಯವು 2πi ಆಗಿದ್ದುಶೇಷದ ಮೌಲ್ಯ 38ದಿಂದ ಗುಣಿಸಿದಾಗ ದೊರೆಯುವುದು ಆದ್ದರಿಂದಅವಿಭಾಜ್ಯದ ಮೌಲ್ಯ 3πi4 ಆಗಿದೆ fನ ಸಿಂಗುಲಾರ್ ಪಾಯಿಂಟ್ ಗಳಲ್ಲಿ ಒಂದನ್ನು ವಕ್ರರೇಖೆಯ ಹೊರಗಿದೆ ಎಂದು ನಾವು ಗಮನಿಸಿದ್ದೇವೆ ಆದ್ದರಿಂದ ಈ ಸಮಯದಲ್ಲಿ ಶೇಷಗಳನ್ನು ಸ್ವಾಭಾವಿಕವಾಗಿ ಲೆಕ್ಕಾಚಾರ ಮಾಡಬೇಕಾಗಿಲ್ಲ ಎರಡು ಫಂಕ್ಷನ್ ಗಳ ಮೊತ್ತದೊಂದಿಗೆ ಹೊಂದಿರುವ ಸಂಯೋಜನೆಯ ಇನ್ನೊಂದು ಉದಾಹರಣೆ ಮೂಲಕ Czeπzz4 16zezdz ಮತ್ತು C ಎಂದರೆ ದೀರ್ಘವೃತ್ತದೊಂದಿಗೆ ಒಂದು ವೃತ್ತ ಇದು ಪ್ರಮಾಣಿತ ರೂಪದಲ್ಲಿx2y291 ಆಗಿದೆ ಇಲ್ಲಿ ಮೊದಲ ಭಾಗವನ್ನು ನೋಡಿದರೆ z416ಅನ್ನು ಸೂಚಿಸುತ್ತದೆ ಅಂದರೆ z2 4ಮತ್ತು z24 ಹಾಗಾಗಿ z±2i ಮತ್ತು z±2ಅನ್ನು ಆಗಿದೆ ಇದು ಫಂಕ್ಷನ್ ನ ನಾಲ್ಕು ಅಂಶಗಳು ಇವು ಸಿಂಗುಲಾರ್ ಪಾಯಿಂಟ್ ಗಳು ಆದ್ದರಿಂದ z2 ಇಲ್ಲಿ z 2ಅನ್ನು ಕಾಣಬಹುದು ನಂತರ z2i ಮತ್ತು z 2iಗಳಿವೆ ಈ ಎಲ್ಲಾ ಬಿಂದುಗಳು ಮತ್ತು ಇನ್ನೊಂದು ಪಾಯಿಂಟ್ ಇದೆ z 0 ಇದು ಇಂಟಿಗ್ರೇಟf ನ ಸಿಂಗುಲಾರ್ ಪಾಯಿಂಟ್ ಆಗಿದೆ ಏಕೆಂದರೆ ez→∞ ಮತ್ತು z → 0 ಮತ್ತು ಎಲ್ಲವೂ ಇನ್ಫಿನಿಟಿ ಆಗಿರುವುದು ಅದು ಕೂಡ ಫಂಕ್ಷನ್ ನ್ನು ವ್ಯಾಖ್ಯಾನಿಸಲಾಗಿಲ್ಲ ಹಾಗಾಗಿ ಅದು ಸಿಂಗುಲಾರ್ ಪಾಯಿಂಟ್ ಆಗಿದೆ ಇಲ್ಲಿ ಹಲವಾರು ಸಿಂಗುಲಾರ್ ಪಾಯಿಂಟ್ ಗಳನ್ನು ಹೊಂದಿದ್ದೇವೆ 0 ± 2i ± 2 ಎಲ್ಲವೂ ಇಲ್ಲಿವೆ ಈ ಎರಡು ± 2 ಹೊರಗೆ ಇರುವುದರಿಂದ z 2 ಮತ್ತು ಇಲ್ಲಿ ಮೂಲದಿಂದ ಈ ದೂರವು 1 ಮಾತ್ರ ಬರುತ್ತಿದೆ ಆದ್ದರಿಂದ ಇದು ಡೊಮೇನ್ನ ಹೊರಗಿದೆ ಆದ್ದರಿಂದ ಈ ಎರಡನ್ನೂ ಪರಿಗಣಿಸಲಾಗುವುದಿಲ್ಲ ಶೇಷವನ್ನು ಮೌಲ್ಯಮಾಪನ ಮಾಡಬೇಕಾದ ಮೂರು ಅಂಶಗಳನ್ನು ನಾವು ಹೊಂದಿದ್ದೇವೆ ಫಂಕ್ಷನ್ zeπzz4 16ಗೆ z2i ನಲ್ಲಿ ಶೇಷವನ್ನು ಲೆಕ್ಕ ಹಾಕಿದರೆResz2izeπzz4 16zeπzz2iz2 4|z2i 116 ಅಂತೆಯೇ z 2i ಗಾಗಿ ನಾವು ಇದನ್ನು ಮೌಲ್ಯಮಾಪನ ಮಾಡಬಹುದು ಮತ್ತು ಅದೇ ಸಂಖ್ಯೆ 116 ಬರುತ್ತದೆ ಆದ್ದರಿಂದ ಇವುಗಳು ಎರಡು ಪಾಯಿಂಟ್ ಗಳನ್ನು ಅಲ್ಲಿ ನಾವು ಮೌಲ್ಯಮಾಪನ ಮಾಡಿದ್ದೇವೆ ಹಾಗೆಯೇ ಎರಡನೇ ಅವಧಿಯಲ್ಲಿ ಕಾಣಿಸಿಕೊಳ್ಳುವ z 0 ಅನ್ನು ನೋಡಬೇಕು ಮತ್ತು ಇದು ez ನಲ್ಲಿ ಕಾಣಿಸಿದಂತೆ ಇದು ಅತ್ಯಗತ್ಯ ಏಕತ್ವವಾಗಿದೆ ಆದ್ದರಿಂದ ನಾವು zezಅನ್ನು ಹೊಂದಿದ್ದೇವೆ ಆದ್ದರಿಂದ ಅಂತಿಮವಾಗಿ ಇದು ಈ ಕಾರ್ಯಕ್ಕೆ ವಿಸ್ತರಣೆಯಾಗಿದೆ ಮತ್ತು 1z ಗೆ ಸಂಬಂಧಿಸಿದೆ ಇದು ಇಲ್ಲಿ 1z ಗಾಗಿ ಗುಣಾಂಕವಾಗಿದೆ ಮತ್ತು ಆದ್ದರಿಂದ zez ಕಾರ್ಯದ ಶೇಷವು 22 ಆಗಿದೆ ಏಕೆಂದರೆ ಇದು b1 ಪದವಾಗಿದ್ದು ಇಲ್ಲಿ ನೆಗೆಟಿವ್ ಪವರ್ ಆರಂಭವಾಗುತ್ತದೆ ಆದ್ದರಿಂದ ಇದು ಮೊದಲ ಪದ 1z ಮತ್ತು ಇದು 12 2 ಅದು ನಮ್ಮಲ್ಲಿರುವ ಅವಶೇಷ ಮತ್ತು ಅವಿಭಾಜ್ಯವಾದ ನಂತರ ಈಗ ಮೌಲ್ಯಮಾಪನ ಮಾಡಬೇಕಾದ ಈ ಅವಿಭಾಜ್ಯವಾಗಿದೆ ಆದ್ದರಿಂದ 2πi ಅನ್ನು ಎರಡು ಶೇಷಗಳ ಮೊತ್ತದಿಂದ ಗುಣಿಸುತ್ತೇವೆ ಮತ್ತು ನಂತರ ಮೂರನೆಯದು ಅತ್ಯಗತ್ಯ ಏಕತ್ವ 12 ಇದು ಈ 2 14i ಗೆ ಸೇರಿಸುತ್ತದೆ ಆದ್ದರಿಂದ ನಾವು ಏಕತ್ವ ಬಿಂದುಗಳಲ್ಲಿ ಒಂದನ್ನು ಅಗತ್ಯವಾದ ಏಕತ್ವವೆಂದು ಪರಿಗಣಿಸಿರುವ ಉದಾಹರಣೆಯಾಗಿದೆ ಮತ್ತು ಈಗ ಈ ಉಪನ್ಯಾಸವನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ಕೇವಲ ತೀರ್ಮಾನಕ್ಕೆ ಆದ್ದರಿಂದ ನಾವು 2πik1nReszzkf ಸರಳವಾದ ಉಳಿಕೆ ಪ್ರಮೇಯವನ್ನು ಚರ್ಚಿಸಿದ್ದೇವೆ ಈ ಬಿಂದುಗಳು ಏಕೈಕ ಬಿಂದುಗಳು zk ಪಾಯಿಂಟ್ ಆಗಿದ್ದು ಅದು ಈ ಗಡಿ C ಯೊಳಗೆ ಇದೆ ಸರಳ ಧ್ರುವದಲ್ಲಿರುವ ಉಳಿಕೆ z→z0z z0f ನಿಂದ ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಇದು m ನ ಧ್ರುವವಾಗಿದ್ದರೆ ನಾವು b11m 1 z→z0dm 1dzm 1z z0mfz ವನ್ನು ತೆಗೆದುಕೊಳ್ಳಬೇಕು ಇದು ಅಗತ್ಯವಾದ ಏಕತ್ವ ಗಳಾಗಿದ್ದರೆ essential singular points ನಾವು ಲಾರೆಂಟ್ ಸರಣಿ ವಿಸ್ತರಣೆಯನ್ನು ಬಳಸಬೇಕು ಮತ್ತು ನಂತರ ಈ ಮೊದಲ ಪದದ ಗುಣಾಂಕವನ್ನು ನೆಗೆಟಿವ್ ಪವರ್ ನಿಂದ ಪ್ರಾರಂಭಿಸಬಹುದು ಆದ್ದರಿಂದ ಈ ಉಪನ್ಯಾಸಕ್ಕಾಗಿ ಅಷ್ಟೆ ಮತ್ತು ನಿಮ್ಮ ಗಮನಕ್ಕೆ ತುಂಬಾ ಧನ್ಯವಾದಗಳು